ಆದ್ದರಿಂದ ಇಂಜಿನಿಯರಿಂಗ್ ಗಣಿತ II ಕುರಿತು ಉಪನ್ಯಾಸಗಳಿಗೆ ಮರಳಿ ಸ್ವಾಗತ ಮತ್ತು ಇದು ಫೋರಿಯರ್ ಸರಣಿಯ ವಿಭಿನ್ನತೆ ಮತ್ತು ಏಕೀಕರಣದ ಕುರಿತು ಉಪನ್ಯಾಸ ಸಂಖ್ಯೆ 38 ಆಗಿದೆ ಆದ್ದರಿಂದ ಇಂದು ನಾವು ಫೋರಿಯರ್ ಸರಣಿಯನ್ನು ಹೇಗೆ ಪ್ರತ್ಯೇಕಿಸುವುದು ಮತ್ತು ನಮ್ಮ ಕಾಳಜಿಯೆಂದರೆ ಪದದ ವಿಭಿನ್ನತೆಯ ನಂತರ ಹೊಸ ಸರಣಿಯು ಫಂಕ್ಷನ್ನ ವ್ಯುತ್ಪನ್ನದ ಫೋರಿಯರ್ ಸರಣಿಯಾಗಿದೆ ತದನಂತರ ನಾವು integration ಭಾಗಕ್ಕೆ ಹೋಗುತ್ತೇವೆ ಮತ್ತು ಮತ್ತೊಮ್ಮೆ ನಾವು ಅದೇ ಪ್ರಶ್ನೆಯನ್ನು ಪರಿಹರಿಸುತ್ತೇವೆ ನಾವು ಫಂಕ್ಷನ್ f ನ ಫೋರಿಯರ್ ಸರಣಿಯನ್ನು ಸಂಯೋಜಿಸಬಹುದೇ ಮತ್ತು ಹೊಸ ಸರಣಿಯು f ಇಂಟಿಗ್ರಲ್ನ ಫೋರಿಯರ್ ಸರಣಿಯಾಗಬಹುದೇ ಆದ್ದರಿಂದ ನಾವು ಮೊದಲು ವ್ಯತ್ಯಾಸದ ಭಾಗದಿಂದ ಪ್ರಾರಂಭಿಸುತ್ತೇವೆ ಆದ್ದರಿಂದ f ಎಂದಿನಂತೆ ಫೋರಿಯರ್ ಸರಣಿಯೊಂದಿಗೆ ಒಂದು ತುಣುಕು ನಿರಂತರ ಕಾರ್ಯವಾಗಿದೆ ಎಂದು ನಾವು ಊಹಿಸೋಣ ಆದ್ದರಿಂದ ನಾವು ಫೋರಿಯರ್ ಸರಣಿಯನ್ನು ಬರೆಯುವಾಗ ನಾವು ಯಾವಾಗಲೂ ತೆಗೆದುಕೊಳ್ಳುವ ಮೂಲಭೂತ ಸ್ಥಿತಿ ಇದು ಆದ್ದರಿಂದ ಫಂಕ್ಷನ್ನ ತುಣುಕಿನ ನಿರಂತರತೆಯನ್ನು ಹೊಂದಿದ್ದು ಅದರ ಫೋರಿಯರ್ ಸರಣಿಯನ್ನು ಬರೆಯಲು ಸಾಕಾಗುತ್ತದೆ ಆದ್ದರಿಂದ ಈ ಪ್ರಮಾಣಿತ ರೂಪದಿಂದ ನೀಡಲಾದ f ನ ಫೋರಿಯರ್ ಸರಣಿಯನ್ನು ನಾವು ಹೊಂದಿದ್ದೇವೆ ಎಂದು ಭಾವಿಸೋಣ ಈಗ ಇಲ್ಲಿ ಪ್ರಶ್ನೆಯು ಉದ್ಭವಿಸುತ್ತದೆ f ನ ಫೋರಿಯರ್ ಸರಣಿಯನ್ನು ಪಡೆಯಲು ನಾವು ಫಂಕ್ಷನ್ f ಪದದ ಫೋರಿಯರ್ ಸರಣಿಯನ್ನು ಪದದಿಂದ ಪ್ರತ್ಯೇಕಿಸಬಹುದೇ ಆದ್ದರಿಂದ ಪ್ರಶ್ನೆಯೆಂದರೆ ನಾವು ಇಲ್ಲಿ ಬರೆದಿರುವ ಈ ಸರಣಿಯನ್ನು ಪದದಿಂದ ಪದವನ್ನು ಪ್ರತ್ಯೇಕಿಸಿದರೆ ಹೊಸ ಸರಣಿಯು f ನ ಫೋರಿಯರ್ ಸರಣಿಯಾಗಿರಬಹುದು ಅಥವಾ ಅದು ಫೋರಿಯರ್ ಸರಣಿಯ f ಆಗಿರುವುದಿಲ್ಲ ಅದನ್ನು ನಾವು ಈಗ ಚರ್ಚಿಸುತ್ತೇವೆ ಆದ್ದರಿಂದ ಬೇರೆ ಪದದಲ್ಲಿ ನಾವು ಇಲ್ಲಿರುವ ಸರಣಿಯು f ನ ಫೋರಿಯರ್ ಸರಣಿಯೇ ಎಂಬ ಪ್ರಶ್ನೆಯನ್ನು ನಾವು ನೋಡುತ್ತಿದ್ದೇವೆ ಏಕೆಂದರೆ ಈ ಸರಣಿಯು ಮೇಲಿನ ಸರಣಿಯ ಪದವನ್ನು ಪದದಿಂದ ಪ್ರತ್ಯೇಕಿಸುವ ಮೂಲಕ ಬರುತ್ತಿದೆ ಮೊದಲ ಪದವು ಸ್ಥಿರವಾಗಿರುತ್ತದೆ ಆದ್ದರಿಂದ ನಾವು ಇಲ್ಲಿ ಸ್ಥಿರತೆಯನ್ನು ಹೊಂದಿಲ್ಲ ಏಕೆಂದರೆ ವ್ಯತ್ಯಾಸದ ನಂತರ ಅದು 0 ಆಗುತ್ತದೆ ತದನಂತರ ನಾವು n ಅಂಶದೊಂದಿಗೆ −sin nx ಆಗಿರುವ cosnx ಅನ್ನು ಹೊಂದಿದ್ದೇವೆ ನಂತರ sin nx ಅನ್ನು ಈ cosnx ಅನ್ನು ಪಡೆಯಲು ಮತ್ತು n ಅಂಶ ದೊಂದಿಗೆ ಪ್ರತ್ಯೇಕಿಸಲಾಗುತ್ತದೆ ಆದ್ದರಿಂದ ಇದು ಹೊಸ ಸರಣಿಯಾಗಿದೆ n1 nansinnxnbncosnx ಆದ್ದರಿಂದ ಈ ಸರಣಿಯು f ನ ಫೋರಿಯರ್ ಸರಣಿ ನಾವು ಮೊದಲು ತಿಳಿಸುತ್ತಿರುವ ಪ್ರಶ್ನೆ ಮತ್ತು ಸಾಮಾನ್ಯವಾಗಿ ಈ ಪ್ರಶ್ನೆಗೆ ಉತ್ತರ ಇಲ್ಲ ನಾವು ಯಾವಾಗಲೂ ಸಂದರ್ಭವನ್ನು ಹೊಂದಿಲ್ಲ ಪದದ ವಿಭಿನ್ನತೆಯ ನಂತರದ ಹೊಸ ಸರಣಿಯು f ನ ಫೋರಿಯರ್ ಸರಣಿಯಾಗುತ್ತದೆ ಆದ್ದರಿಂದ ನಾವು ಇಲ್ಲಿ ಫೋರಿಯರ್ ಸರಣಿಯನ್ನು ಪರಿಗಣಿಸುತ್ತೇವೆ ಉದಾಹರಣೆಗೆ ಈ ಕಾರ್ಯದ f x −π π ಮಧ್ಯಂತರದಲ್ಲಿ ಇದು ಬೆಸ ಕಾರ್ಯವಾಗಿದೆ ಮತ್ತು ನಾವು ಈಗಾಗಲೇ ಅದರ ಫೋರಿಯರ್ ಸರಣಿಯನ್ನು ಮೊದಲು ಮೌಲ್ಯಮಾಪನ ಮಾಡಿದ್ದೇವೆ ಆದ್ದರಿಂದ ಅದರ ಫೋರಿಯರ್ ಸರಣಿಯನ್ನು ಕೇವಲ sine ಸರಣಿಯಿಂದ ಮತ್ತು ಈ ಅಂಶದೊಂದಿಗೆ x ಇಲ್ಲಿ ನೀಡಲಾಗುತ್ತದೆ ಆದ್ದರಿಂದ ಇದು ಫಂಕ್ಷನ್ x ನ ಫೋರಿಯರ್ ಸರಣಿಯಾಗಿದೆ ಇದು ಬೆಸ ಕಾರ್ಯವಾಗಿದೆ ಮತ್ತು ಆದ್ದರಿಂದ ನಾವು ಇಲ್ಲಿ sine ಪದಗಳನ್ನು ಮಾತ್ರ ಹೊಂದಿದ್ದೇವೆ ಈಗ ನಾವು ಈ ಸರಣಿಯ ಪದವನ್ನು ಪದದಿಂದ ಪ್ರತ್ಯೇಕಿಸಿದರೆ ಆದ್ದರಿಂದ ಈಗ ನಾವು ಸರಣಿಯನ್ನು ಪ್ರತ್ಯೇಕಿಸುತ್ತಿದ್ದೇವೆ ಆದ್ದರಿಂದ sin nx cosnx ಆಗುತ್ತದೆ ಆದ್ದರಿಂದ ನಾವು n ಅಂಶದೊಂದಿಗೆ cosnx ಅನ್ನು ಹೊಂದಿದ್ದೇವೆ ಮತ್ತು n ರದ್ದಾಗುತ್ತದೆ ಆದ್ದರಿಂದ ನಾವು 2n1 ಅನ್ನು ಮಾತ್ರ ಹೊಂದಿದ್ದೇವೆ ಆದ್ದರಿಂದ ಈಗ ಈ ಹೊಸ ಸರಣಿಯು x ನ ವ್ಯುತ್ಪನ್ನದ ಫೋರಿಯರ್ ಸರಣಿಯಲ್ಲ ಎಂಬುದು ಸ್ಪಷ್ಟವಾಗಿದೆ ಏಕೆಂದರೆ x ನ ವ್ಯುತ್ಪನ್ನವು 1 ಆಗಿದೆ ಮತ್ತು 1 ರ ಫೋರಿಯರ್ ಸರಣಿಯು ಕೇವಲ 1 ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಇದು ನಿರಂತರ ಪದವಾಗಿದೆ ಆದ್ದರಿಂದ ಖಂಡಿತವಾಗಿಯೂ ನಾವು ಇಲ್ಲಿ ನೋಡುವ ಈ ಹೊಸ ಸರಣಿ n1 2n1 1 ರ ಫೋರಿಯರ್ ಸರಣಿಯಾಗಲು ಸಾಧ್ಯವಿಲ್ಲ ಏಕೆಂದರೆ ಫೋರಿಯರ್ ಸರಣಿಯು 1 ಆಗಿದೆ ಸರಳವಾಗಿ 1 ಆದ್ದರಿಂದ ಈ ಸರಳ ಉದಾಹರಣೆಯಲ್ಲಿ ಪದದ ವಿಭಿನ್ನತೆಯ ಮೂಲಕ ಪದವು ಫಂಕ್ಷನ್ನ ವ್ಯುತ್ಪನ್ನದ ಫೋರಿಯರ್ ಸರಣಿಗೆ ಕಾರಣವಾಗುವುದಿಲ್ಲ ಎಂದು ನಾವು ನೋಡಿದ್ದೇವೆ ನಾವು ಇನ್ನೊಂದು ಸರಳ ಉದಾಹರಣೆಯನ್ನು ಪರಿಗಣಿಸಬಹುದು ಉದಾಹರಣೆಗೆ cos x ನ sine ಸರಣಿ ಆದ್ದರಿಂದ ನಾವು cos x ನ sine ಸರಣಿಯನ್ನು ಬರೆದರೆ ಅದು ಅರ್ಧ ಶ್ರೇಣಿಯ sine ಸರಣಿಯಾಗಿದೆ ನಾವು ಮಾತನಾಡುತ್ತಿದ್ದೇವೆ ಆದ್ದರಿಂದ cos x ಅನ್ನು ಈ ನೀಡಿದ ಸರಣಿಯೊಂದಿಗೆ sine ಸರಣಿಯ ಪರಿಭಾಷೆಯಲ್ಲಿ ಇಲ್ಲಿ n1nsin2nx4n2 1 ಎಂದು ಬರೆಯಬಹುದು ಮತ್ತು ಮತ್ತೊಮ್ಮೆ ನಾವು ಈ ಸರಣಿಯ ಪದವನ್ನು ಪದದಿಂದ ಪ್ರತ್ಯೇಕಿಸಿದರೆ ನಾವು ಈ ಹೊಸ ಸರಣಿಯನ್ನು ಇಲ್ಲಿ ಫ್ಯಾಕ್ಟರ್ 2 n ನೊಂದಿಗೆ ಪಡೆಯುತ್ತೇವೆ ಮತ್ತು 2 ಅನ್ನು 8 ನೊಂದಿಗೆ ವಿಲೀನಗೊಳಿಸಲಾಗುತ್ತದೆ ಮತ್ತು ನಂತರ ನಾವು n ಬದಲಿಗೆ n2 ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ನೀಡಿದ ಸರಣಿಯ ಪದವನ್ನು ಪದದಿಂದ ಪ್ರತ್ಯೇಕಿಸಿದಾಗ ನಾವು ಹೊಸ ಸರಣಿಯನ್ನು ಪಡೆಯುತ್ತೇವೆ ಮತ್ತೊಮ್ಮೆ ಈ ಸರಣಿಯು −sin x ನ ಫೋರಿಯರ್ ಸರಣಿಯಾಗಿರಬಾರದು ಆದ್ದರಿಂದ −sin x ಎಂದರೇನು ಅದು cos x ನ ವ್ಯುತ್ಪನ್ನವಾಗಿದೆ ಏಕೆಂದರೆ ನಾವು function ನ್ನು ಪ್ರತ್ಯೇಕಿಸಿದರೆ ನಾವು −sin x ಅನ್ನು ಹೊಂದಿದ್ದೇವೆ ಮತ್ತು ಇಲ್ಲಿ ನಾವು ಸರಣಿಯನ್ನು ಪ್ರತ್ಯೇಕಿಸಿದ್ದೇವೆ ಮತ್ತು ಇದು −sin x ನ ಫೋರಿಯರ್ ಸರಣಿಯಾಗಿರುವುದಿಲ್ಲ ಮತ್ತು ಕಾರಣ ಸ್ಪಷ್ಟವಾಗಿದೆ ಏಕೆಂದರೆ ಈ ಸರಣಿಯು ವಿಭಿನ್ನ ಸರಣಿಯಾಗಿದೆ ಈ ಹೊಸ ಸರಣಿಯು ಭಿನ್ನವಾಗಿದೆ ಇದು ಒಮ್ಮುಖವಾಗುವುದಿಲ್ಲ ಏಕೆಂದರೆ ನಾವು ಅದರ n ನೇ ಪದವನ್ನು ನೋಡಿದರೆ n2cos2nx4n2 1 ಮತ್ತು ∞ ಗೆ n ಸಮೀಪಿಸುವಂತೆ ಮಿತಿಯನ್ನು ತೆಗೆದುಕೊಳ್ಳುವುದನ್ನು ನಾವು ಪರಿಗಣಿಸಿದರೆ ಇದು 0 ಗೆ ಹೋಗುವುದಿಲ್ಲ ನಾವು ಇಲ್ಲಿ ನೋಡಬಹುದು ಉದಾಹರಣೆಗೆ ನಾನು ಅದನ್ನು ಇಲ್ಲಿ 4n24n2 1 ತೆಗೆದುಕೊಂಡು ಮಾಡಬಹುದು ನಂತರ ನಾವು ಅಲ್ಲಿ ಪ್ಲಸ್ 1 ಅನ್ನು ಕಳೆಯುತ್ತೇವೆ ಮತ್ತು ಸೇರಿಸುತ್ತೇವೆ ಮತ್ತು ಅಲ್ಲಿ ನಾವು cos2nx ಅನ್ನು ಹೊಂದಿದ್ದೇವೆ ಆದ್ದರಿಂದ ಮೊದಲ ಪದವು 14cos2nx ಆಗಿರುತ್ತದೆ ಮತ್ತು ನಾವು ಎರಡನೇ ಪದವನ್ನು 14cos2nx ಎಂದು ಹೊಂದಿದ್ದೇವೆ ಮತ್ತು n ∞ ಗೆ ಸಮೀಪಿಸಿದಾಗ ಇದು 0 ಆಗುತ್ತದೆ ಮತ್ತು ನಾವು ಇಲ್ಲಿ 14cos2nx ನ ∞ ಗೆ n ಮಿತಿ ವಿಧಾನಗಳನ್ನು ಹೊಂದಿದ್ದರೆ ಅದು ಅಸ್ತಿತ್ವದಲ್ಲಿಲ್ಲ ವಾಸ್ತವವಾಗಿ ಈ ಮಿತಿ ಅಸ್ತಿತ್ವದಲ್ಲಿಲ್ಲ ಆದ್ದರಿಂದ ಇದು ಖಂಡಿತವಾಗಿಯೂ 0 ಗೆ ಸಮನಾಗಿರುವುದಿಲ್ಲ ಮತ್ತು ∞ ಗೆ n ಸಮೀಪಿಸಿದಾಗ ಮಿತಿಯನ್ನು ತೆಗೆದುಕೊಳ್ಳುವಾಗ ಅದರ n ನೇ ಪದವು 0 ಗೆ ಹೋಗಬೇಕು ಎಂದು ಸರಣಿಯು ಒಮ್ಮುಖ ವಾಗಲು ಇದು ಅವಶ್ಯಕವಾದ ಸ್ಥಿತಿಯಾಗಿದೆ ಆದರೆ ಇಲ್ಲಿ ನಾವು ∞ ಗೆ ಮಿತಿ n ವಿಧಾನಗಳನ್ನು ತೆಗೆದುಕೊಂಡಾಗ ಈ ಸರಣಿಯ n ನೇ ಪದವು 0 ಗೆ ಹೋಗುತ್ತಿಲ್ಲ ಎಂದು ನಾವು ನೋಡುತ್ತೇವೆ ಮತ್ತು ಆದ್ದರಿಂದ ಈ ಸರಣಿಯು ಒಮ್ಮುಖವಾಗುವುದಿಲ್ಲ ಆದ್ದರಿಂದ ಮತ್ತೊಮ್ಮೆ ಪದದ ವ್ಯತ್ಯಾಸದ ಮೂಲಕ ಪದವು ಒಮ್ಮುಖವಾಗದ ಸರಣಿಗೆ ಕಾರಣವಾಗಬಹುದು ಅಥವಾ f ಸರಣಿಯಲ್ಲದ ಸರಣಿಗೆ ಕಾರಣವಾಗಬಹುದು ಎಂದು ನಾವು ನೋಡಿದ್ದೇವೆ ಆದ್ದರಿಂದ ನಾವು ಈ ಆಸ್ತಿಯನ್ನು ಹೊಂದಲು ಕೆಲವು ಹೆಚ್ಚುವರಿ ಷರತ್ತುಗಳನ್ನು ವಿಧಿಸಬೇಕು ಕೆಲವು ಹೆಚ್ಚುವರಿ ಷರತ್ತುಗಳನ್ನು ಹೊಂದಲು ಪದದ ವ್ಯತ್ಯಾಸವು ಮಾನ್ಯವಾಗಿರುತ್ತದೆ ಮತ್ತು ಹೊಸ ಸರಣಿಯು ವಿಭಿನ್ನತೆಯ ನಂತರ f ನ ಉತ್ಪನ್ನದ ಸರಣಿಯಾಗುತ್ತದೆ ಆದ್ದರಿಂದ ಇಲ್ಲಿ ನಾವು ನಿಖರವಾಗಿ ಅದೇ ಮಾಡುವ ಪ್ರಮೇಯವನ್ನು ಹೊಂದಿದ್ದೇವೆ ಆದ್ದರಿಂದ f ನಿರಂತರವಾಗಿದ್ದರೆ ಮೊದಲನೆಯದಾಗಿ ನಮಗೆ ಇಲ್ಲಿ ನಿರಂತರತೆಯ ಅಗತ್ಯವಿರುತ್ತದೆ ಕೇವಲ ತುಣುಕಿನ ನಿರಂತರತೆಯಲ್ಲ ಆದ್ದರಿಂದ ನಮಗೆ f ನ ನಿರಂತರತೆಯ ಅಗತ್ಯವಿದೆ ಆದ್ದರಿಂದ ನಿರ್ದಿಷ್ಟ ಮಧ್ಯಂತರದಲ್ಲಿ f ನಿರಂತರವಾಗಿದ್ದರೆ ನಾವು ಇದನ್ನು −L ನಿಂದ L ನಿಂದ ಸಾಮಾನ್ಯೀಕರಿಸಬಹುದು ಮತ್ತು ನಾವು ಅಂತಿಮ ಬಿಂದುಗಳಲ್ಲಿ ನಿರಂತರತೆಯನ್ನು ಹೊಂದಿದ್ದೇವೆ ಅದು f π f π ಮತ್ತು ಮೇಲಾಗಿ ನೀಡಿದ ಮಧ್ಯಂತರದಲ್ಲಿ f ತುಣುಕಾಗಿ ನಿರಂತರವಾಗಿರುತ್ತದೆ ಮತ್ತು ಇದು ಈ ಫಂಕ್ಷನ್ಗೆ ಫೋರಿಯರ್ ಸರಣಿಯಾಗಿದ್ದರೆ f ನಂತರ ಫೋರಿಯರ್ ಸರಣಿ f ವ್ಯುತ್ಪನ್ನದ ಫೋರಿಯರ್ ಸರಣಿಯನ್ನು ಸರಣಿಯ ಪದದ ವ್ಯತ್ಯಾಸದಿಂದ ನಿಖರವಾಗಿ ಪದದ ಮೂಲಕ ನೀಡಲಾಗುತ್ತದೆ ಆದ್ದರಿಂದ ನಿರ್ದಿಷ್ಟ ಸರಣಿಯ ಪದದಿಂದ ಪದವನ್ನು ಪ್ರತ್ಯೇಕಿಸುವ ಮೂಲಕ ನಾವು ಹೊಸ ಸರಣಿಯನ್ನು ಪಡೆಯುವ ಸ್ಥಿತಿ ಇದು ಮತ್ತು ಆ ಹೊಸ ಸರಣಿಯು f ನ ಫೋರಿಯರ್ ಸರಣಿಯಾಗಿರುತ್ತದೆ ಆದ್ದರಿಂದ ಪರಿಸ್ಥಿತಿಗಳು ಏನೆಂದು ಮತ್ತೊಮ್ಮೆ ನೋಡೋಣ ನಮಗೆ ನಿರಂತರತೆ ಬೇಕು ತುಣುಕು ನಿರಂತರತೆ ಸಾಕಾಗುವುದಿಲ್ಲ ಮತ್ತು ನಮಗೆ f ಬೇಕು ಆದ್ದರಿಂದ ಈ ಎರಡು ನಿರ್ಬಂಧಗಳ ಅಡಿಯಲ್ಲಿ ನಾವು ನೀಡಲಾದ ಸರಣಿಯ ಪದವನ್ನು ಪದದಿಂದ ಪ್ರತ್ಯೇಕಿಸಬಹುದು ಮತ್ತು ಹೊಸ ಸರಣಿಯು f ನ ಉತ್ಪನ್ನದ ಫೋರಿಯರ್ ಸರಣಿಯಾಗುತ್ತದೆ ಎಂದು ನಾವು ತೋರಿಸಬಹುದು ಮೇಲಾಗಿ f ತುಣುಕಾಗಿ ನಿರಂತರವಾಗಿರಬೇಕು ಎಂಬ ಫಲಿತಾಂಶವನ್ನು ನಾವು ಈಗಾಗಲೇ ಹೊಂದಿದ್ದೇವೆ ಆದ್ದರಿಂದ f ನ ಒಂದು ಬದಿಯ ವ್ಯುತ್ಪನ್ನಗಳು ಅಸ್ತಿತ್ವದಲ್ಲಿದ್ದರೆ ಯಾವುದೇ ಹಂತದಲ್ಲಿ x f ನ ಈ ಮಿತಿಗಳ ಸರಾಸರಿ ಮೌಲ್ಯಕ್ಕೆ ಸಮಾನವಾದ ಸರಣಿಯ ಮೊತ್ತವನ್ನು ನಾವು ಹೊಂದಿದ್ದೇವೆ ಮತ್ತು ಇದು ಹೊಸದೇನೂ ಅಲ್ಲ ಏಕೆಂದರೆ ಈ ಫಲಿತಾಂಶವು ಡಿರಿಚ್ಲೆಟ್ನDirichlet's ಪ್ರಮೇಯದಿಂದ ನೇರವಾಗಿ ಬರುತ್ತದೆ ಅದು ನಾವು ಫೋರಿಯರ್ ಸರಣಿಯನ್ನು ಹೊಂದಿದ್ದರೆ ಅಲ್ಲಿ f ಈಗಾಗಲೇ ತುಣುಕಾಗಿ ನಿರಂತರವಾಗಿರುತ್ತದೆ ಮತ್ತು ಈ ಉತ್ಪನ್ನಗಳು ಆದ್ದರಿಂದ ಫೋರಿಯರ್ ಸರಣಿಯ ಈ ಸರಾಸರಿ ಮೌಲ್ಯಕ್ಕೆ ಒಮ್ಮುಖವಾಗಲು ಇವು ಸಾಕಷ್ಟು ಷರತ್ತುಗಳಾಗಿವೆ ಆದ್ದರಿಂದ f ನ ಒಂದು ಬದಿಯ ವ್ಯುತ್ಪನ್ನವು ಈಗ ಅಸ್ತಿತ್ವದಲ್ಲಿದ್ದರೆ f ತುಣುಕಾಗಿ ನಿರಂತರವಾಗಿರುತ್ತದೆ ಮತ್ತು f ಎಡ ಮತ್ತು ಬಲ ಉತ್ಪನ್ನಗಳನ್ನು ಹೊಂದಿದ್ದರೆ ಆ ಸಂದರ್ಭದಲ್ಲಿ ಸರಣಿಯು ನಿಖರವಾಗಿ ಈ ಫಲಿತಾಂಶಕ್ಕೆ ಒಮ್ಮುಖವಾಗುತ್ತದೆ ಅದು ಇಲ್ಲಿ ಈ ಮಿತಿಗಳ ಸರಾಸರಿ ಮೌಲ್ಯವಾಗಿದೆ ಆದ್ದರಿಂದ ಇದು ನಿಖರವಾಗಿ ಡಿರಿಚ್ಲೆಟ್ನDirichlet's ಪ್ರಮೇಯವಾಗಿದೆ ನಾವು ಈಗಾಗಲೇ ಫೋರಿಯರ್ ಸರಣಿಯ ಒಮ್ಮುಖ ಪ್ರಮೇಯವನ್ನು ಅಧ್ಯಯನ ಮಾಡಿದ್ದೇವೆ ಆದ್ದರಿಂದ ಇದು ಒಮ್ಮುಖ ಪ್ರಮೇಯವಾಗಿದೆ ಈಗ ಪ್ರಶ್ನೆಯೆಂದರೆ ಈ ಸರಣಿಯನ್ನು ಹೇಗೆ ಪಡೆಯುವುದು ಈ ಫಲಿತಾಂಶ ಇದು ನಾವು ಫೋರಿಯರ್ ಸರಣಿಯ ಪದವನ್ನು ಪದದಿಂದ ಪ್ರತ್ಯೇಕಿಸಬಹುದು ಮತ್ತು ಹೊಸ ಸರಣಿಯು f ನ ಫೋರಿಯರ್ ಸರಣಿಯಾಗಿರುತ್ತದೆ ಎಂದು ಹೇಳುತ್ತದೆ ಆದ್ದರಿಂದ ಇದನ್ನು ಸಾಬೀತುಪಡಿಸಲು ನಾವು f ನ ಫೋರಿಯರ್ ಸರಣಿಯೊಂದಿಗೆ ಪ್ರಾರಂಭಿಸುತ್ತೇವೆ ಏಕೆಂದರೆ f ತುಣುಕಾಗಿ ನಿರಂತರವಾಗಿರುತ್ತದೆ ಅದು ಊಹೆಯಾಗಿದೆ ಮತ್ತು f ನ ಫೋರಿಯರ್ ಸರಣಿಯ ಅಸ್ತಿತ್ವಕ್ಕೆ ಇದು ಸಾಕಾಗುತ್ತದೆ f ತುಣುಕಾಗಿ ನಿರಂತರ ಎಂದು ಭಾವಿಸಲಾಗಿದೆ ನಾವು ಅದರ ಫೋರಿಯರ್ ಸರಣಿಯನ್ನು ಬರೆಯಬಹುದು ಆದ್ದರಿಂದ ನಾವು ಅದರೊಂದಿಗೆ ಪ್ರಾರಂಭಿಸೋಣ ಆದ್ದರಿಂದ ನಾವು ಪ್ರಮಾಣಿತ ಫೋರಿಯರ್ ಸರಣಿಯಲ್ಲಿ f ನ ಫೋರಿಯರ್ ಸರಣಿಯನ್ನು ಬರೆಯುತ್ತೇವೆ ಆದರೆ ಈಗ ಇಲ್ಲಿ ನಾವು ಪ್ರಮಾಣಿತ ಗುಣಾಂಕಗಳನ್ನು ತೆಗೆದುಕೊಂಡಿಲ್ಲ a0 an ಮತ್ತು bn ಆದರೆ ಈ ಪಟ್ಟಿಯೊಂದಿಗೆ ನಾವು ಸೂಚಿಸಿದ್ದೇವೆ ಆದ್ದರಿಂದ ನಾವು a0 an ಮತ್ತು bn ಅನ್ನು ಹೊಂದಿದ್ದೇವೆ ಮತ್ತು ಇವುಗಳು ಹೊಸ ಗುಣಾಂಕಗಳಾಗಿವೆ ಏಕೆಂದರೆ ಈ ಸರಣಿಯು f ಗಾಗಿ ಆಗಿದೆ ಸರಿ ಆದ್ದರಿಂದ f ಗಾಗಿ ಈ ಸರಣಿಯನ್ನು ಹೊಂದಿರುವುದು ಮತ್ತು ಇದು ಯಾವಾಗಲೂ ಸಾಧ್ಯ ಏಕೆಂದರೆ f ತುಣುಕಾಗಿ ನಿರಂತರವಾಗಿರುತ್ತದೆ ಮತ್ತು ಈಗ ಈ ಗುಣಾಂಕಗಳು ಮತ್ತೆ ಪ್ರಮಾಣಿತ ಸೂತ್ರ 1 fxcosnxdx ನಿಂದ ಬಂದಿದೆ ಬದಲಿಗೆ f ಈಗ ನಾವು ಸ್ವಾಭಾವಿಕವಾಗಿ f ಅನ್ನು ಹೊಂದಿದ್ದೇವೆ ಏಕೆಂದರೆ ನಾವು ಹೊಂದಿದ್ದೇವೆ f ಗಾಗಿ ಈ ಸರಣಿಯನ್ನು ಬರೆದಿದ್ದಾರೆ ಆದ್ದರಿಂದ ಇವುಗಳು f ಗಾಗಿ ಫೋರಿಯರ್ ಗುಣಾಂಕಗಳಾಗಿವೆ ಮತ್ತು ಅದೇ ರೀತಿ bn ಗಾಗಿಯೂ ಸಹ ನಾವು 1 fxsinnxdx f ಬದಲಿಗೆ ಮಾತ್ರ ನಾವು ಇಲ್ಲಿ f ಬರೆಯುತ್ತಿದ್ದೇವೆ ಮತ್ತು ಈಗ ನಾವು ಏನು ಮಾಡುತ್ತೇವೆ ಈಗ ಸಾಬೀತು ಮಾಡುವುದು ಕಷ್ಟವೇನಲ್ಲ ಆದ್ದರಿಂದ ನಾವು ಈ ಗುಣಾಂಕಗಳನ್ನು an ಮತ್ತು b'n ಅನ್ನು ಸರಳೀಕರಿಸುತ್ತೇವೆ ಮತ್ತು ನಂತರ ಅವುಗಳನ್ನು an ಮತ್ತು bn ನಲ್ಲಿ ಬರೆಯುತ್ತೇವೆ ಮತ್ತು ನಂತರ ನಾವು ಅವುಗಳನ್ನು ಬದಲಾಯಿಸಬಹುದು ಮತ್ತು f ನ ಫೋರಿಯರ್ ಸರಣಿ ಮತ್ತು f ನ ಈ ಫೋರಿಯರ್ ಸರಣಿಯ ನಡುವಿನ ಸಂಬಂಧವನ್ನು ನೋಡಬಹುದು ಆದ್ದರಿಂದ ನಾವು f ಗಾಗಿ ಈ ಎರಡು an's ಮತ್ತು bn's ಗುಣಾಂಕಗಳನ್ನು ಹೊಂದಿದ್ದೇವೆ ಆದ್ದರಿಂದ ಉದಾಹರಣೆಗೆ ನಾವು ಭಾಗಗಳ ಮೂಲಕ ಇಲ್ಲಿ ಸಂಯೋಜಿಸಿದರೆ ಆದ್ದರಿಂದ ನಾವು f ನ ಅವಿಭಾಜ್ಯವನ್ನು f ಎಂದು ಹೊಂದಿದ್ದೇವೆ ಮತ್ತು ನಾವು cosnx ಅನ್ನು ಹೊಂದಿದ್ದೇವೆ ನಂತರ ನಾವು ಅಲ್ಲಿ ಮಿತಿಗಳನ್ನು ಹಾಕಬೇಕು - π ರಿಂದ π ಗೆ ತದನಂತರ ನಾವು cosnx ಅನ್ನು ಚಿಹ್ನೆಯೊಂದಿಗೆ ಪ್ರತ್ಯೇಕಿಸಬೇಕು ಮತ್ತು ಸೂತ್ರದಲ್ಲಿ ಈಗಾಗಲೇ ಇದೆ ಆದ್ದರಿಂದ ನಾವು ಅಲ್ಲಿ ಅನ್ನು ಪಡೆಯುತ್ತೇವೆ f ನ ಅವಿಭಾಜ್ಯವು f ಮತ್ತು ನಂತರ sin nx ಮತ್ತು dx ಆದ್ದರಿಂದ ಇದು ಕೇವಲ ವ್ಯತ್ಯಾಸದ ನಂತರ ಮತ್ತು ಈಗ ನಾವು ಇಲ್ಲಿ ಮಿತಿಗಳನ್ನು ಹಾಕಿದಾಗ ಮೇಲಿನ ಮಿತಿಯಿಂದ ನಾವು f π cosnπ ಮತ್ತು ನಂತರ ς ಚಿಹ್ನೆಯೊಂದಿಗೆ ಕೆಳಗಿನ ಮಿತಿಯಿಂದ f πcosnπ ಅನ್ನು ಹೊಂದಿದ್ದೇವೆ ಎಂದು ನಾವು ಇಲ್ಲಿ ಅರಿತುಕೊಳ್ಳಬಹುದು ಆದ್ದರಿಂದ ನಾವು f π f π ಎಂದು ಮತ್ತಷ್ಟು ಊಹೆಯನ್ನು ಹೊಂದಿದ್ದೇವೆ Function ವು ಅಲ್ಲಿಯ ಕೊನೆಯ ಬಿಂದುಗಳಲ್ಲಿ ನಿರಂತರತೆಯನ್ನು ಕಾಯ್ದುಕೊಳ್ಳುತ್ತಿದೆ ಆದ್ದರಿಂದ ಇಲ್ಲಿ ಇದು ರದ್ದುಗೊಳ್ಳುತ್ತದೆ ಆದ್ದರಿಂದ ಈ ಸ್ಥಿತಿಯನ್ನು ಬಳಸಿಕೊಂಡು ನಾವು a'nn ಅನ್ನು ಪಡೆಯುತ್ತೇವೆ ಮತ್ತು ಇದು ಇಲ್ಲಿ ಏನು ಇದು bn ಆಗಿದೆ ಆದ್ದರಿಂದ ಇದು bn ಆಗಿದೆ bn ಎಂಬುದು f ನ ಫೋರಿಯರ್ ಗುಣಾಂಕದ ಪ್ರಮಾಣಿತ ಸಂಕೇತವಾಗಿದೆ ಆದ್ದರಿಂದ ನಾವು ಈಗಾಗಲೇ ಇಲ್ಲಿ 1 ಹೊಂದಿದ್ದೇವೆ ಆದ್ದರಿಂದ 1 fxsinnxdx ನೊಂದಿಗೆ bn ಮತ್ತು ನಂತರ n ಇಲ್ಲಿ ಕುಳಿತುಕೊಳ್ಳುತ್ತದೆ ಆದ್ದರಿಂದ ನಮಗೆ ಏನು ಸಂಬಂಧವಿದೆ ನಾವು a'nnbn ಅನ್ನು ಹೊಂದಿದ್ದೇವೆ ಮತ್ತು ಅದೇ ರೀತಿ ನಾವು ಇಲ್ಲಿ ಗಮನಿಸಬಹುದಾದ ಅಂಶವೆಂದರೆ a'00 ನಾವು ಇಲ್ಲಿ n0 ಅನ್ನು ನೇರವಾಗಿ ಹಾಕುತ್ತೇವೆಯೇ ಅಥವಾ an ನ ಸೂತ್ರದಿಂದ ನಾವು ಲೆಕ್ಕಾಚಾರ ಮಾಡಬಹುದು ಅದು a'0 1 fxdx ಮತ್ತು ನಾವು ಇದನ್ನು ಸಂಯೋಜಿಸಿದರೆ ನಾವು f ಅನ್ನು ಪಡೆಯುತ್ತೇವೆ ಮತ್ತು ಈ ಸ್ಥಿತಿಯೊಂದಿಗೆ ಕೆಳಗಿನ ಮತ್ತು ಮೇಲಿನ ಮಿತಿಯು 0 ಗೆ ಕಾರಣವಾಗುತ್ತದೆ ಆದ್ದರಿಂದ ನಾವು a'00 ಮತ್ತು a'nnbn ಅಂತೆಯೇ ನಾವು bn ಅನ್ನು ಒಂದು ಪರಿಭಾಷೆಯಲ್ಲಿ ತೋರಿಸಬಹುದು ಆದ್ದರಿಂದ bn ಜೊತೆಗೆ ನಾವು ಇದನ್ನು ಭಾಗಗಳ ಮೂಲಕ ಸಂಯೋಜಿಸಬೇಕು ಮತ್ತು ಮತ್ತೆ ಈ ಷರತ್ತುಗಳನ್ನು ಬಳಸಿಕೊಂಡು ಈ bn ಗೆ an ಸಂಬಂಧಿಸಿದೆ ಎಂದು ನಾವು n ಅಂಶ ಮೂಲಕ ಆದ್ದರಿಂದ b'n nan ಆದ್ದರಿಂದ ಈಗ ಈ ಸಂಬಂಧಗಳನ್ನು ಹೊಂದಿರುವ ನಾವು a'nn bn ಮತ್ತು a'00 ಮತ್ತು b'nn an ಅನ್ನು ಹೊಂದಿದ್ದೇವೆ ಆದ್ದರಿಂದ ಈ ಎಲ್ಲಾ ಸಂಬಂಧಗಳು ಇವೆ ನಾವು f ಗಾಗಿ ಫೋರಿಯರ್ ಸರಣಿಯನ್ನು ಹೊಂದಿದ್ದೇವೆ ಮತ್ತು ನಾವು f ನ ಫೋರಿಯರ್ ಸರಣಿಯನ್ನು ಹೊಂದಿದ್ದೇವೆ ಆದ್ದರಿಂದ ಈಗ ನಾವು ಈ ಮೇಲಿನ ಗುಣಾಂಕ ಗಳನ್ನು f ನ ಫೋರಿಯರ್ ಸರಣಿಯಲ್ಲಿ ಬದಲಿಸುತ್ತೇವೆ ಆದ್ದರಿಂದ ಈಗ ನಾವು ಇಲ್ಲಿ an ಅನ್ನು ಬದಲಿಸಬಹುದು ಮತ್ತು ನಂತರ bn ಇಲ್ಲಿ ಮತ್ತು a0 ಹೇಗಾದರೂ 0 ಆಗಿದೆ ಆದ್ದರಿಂದ ಇದು n1 ರಿಂದ ∞ ವರೆಗಿನ ಸರಣಿಯ ಸರಳೀಕೃತ ರೂಪವಾಗಿದೆ ಇದು ಫೋರಿಯರ್ ಸರಣಿಯಾಗಿದೆ ಈಗ ನಾವು f ಮತ್ತು a'nnbn ಮತ್ತು b'n nan ಗಾಗಿ ಬರೆಯುತ್ತಿದ್ದೇವೆ ಮತ್ತು ಸ್ವಾಭಾವಿಕವಾಗಿ ಇದು ನಿಖರವಾಗಿ ಸರಣಿಯಾಗಿದೆ ಎಂದು ನಾವು ನೋಡುತ್ತೇವೆ ಇದನ್ನು ಪ್ರತ್ಯೇಕಿಸುವ ಮೂಲಕ ನಾವು ಪಡೆಯುತ್ತೇವೆ ಏಕೆಂದರೆ ನಾವು differentiate ಮಾಡಿದರೆ ನಾವು −an nsin nx ಅನ್ನು ಹೊಂದಿರುತ್ತೇವೆ ಮತ್ತು ಎರಡನೇ ಅವಧಿಯಿಂದ ನಾವು n bncosnx ಅನ್ನು ಪಡೆಯುತ್ತೇವೆ ಇದು ಈ ಫೋರಿಯರ್ ಸರಣಿಯ f ನಲ್ಲಿ ನಾವು ನೇರವಾಗಿ ಪಡೆದುಕೊಂಡಿದ್ದೇವೆ ಆದ್ದರಿಂದ ನಾವು ಈ ಫಲಿತಾಂಶಗಳನ್ನು ಪಡೆಯುತ್ತೇವೆ ಆಂತರಿಕ ಬಿಂದುಗಳಲ್ಲಿ f ನಿರಂತರವಾಗಿರುತ್ತದೆ ಎಂದು ನಾವು ಭಾವಿಸಿದಾಗ ಗಡಿ ಬಿಂದುಗಳಲ್ಲಿ ಮೌಲ್ಯವು ಸಮಾನವಾಗಿರುತ್ತದೆ ಮತ್ತು ನಂತರ f ಸಹ ಭಾಗವಾಗಿ ನಿರಂತರವಾಗಿರುತ್ತದೆ ನಂತರ ನಾವು f ಪದದ ಫೋರಿಯರ್ ಸರಣಿಯನ್ನು ಪದದಿಂದ ಪ್ರತ್ಯೇಕಿಸಬಹುದು ಮತ್ತು ಹೊಸ ಸರಣಿಯು f ನ ಫೋರಿಯರ್ ಸರಣಿಯಾಗಿರುತ್ತದೆ ಎಂದು ನಾವು ಸುಲಭವಾಗಿ ತೋರಿಸಬಹುದು ಮತ್ತು ನಾವು ಈಗಾಗಲೇ ಒಮ್ಮುಖ ವನ್ನು ಚರ್ಚಿಸಿದಂತೆ f ನ ಏಕಪಕ್ಷೀಯ derivative ಗಳು ಸಹ ಅಸ್ತಿತ್ವದಲ್ಲಿವೆ ಎಂದು ನಾವು ಹೆಚ್ಚುವರಿ ಷರತ್ತುಗಳನ್ನು ಊಹಿಸಿದರೆ ಡಿರಿಚ್ಲೆಟ್ನDirichlet's ಪ್ರಮೇಯದಿಂದ ಸರಣಿಯು ಮಿತಿಯ ಸರಾಸರಿ ಮೌಲ್ಯಕ್ಕೆ ಯಾವುದೇ ಹಂತದಲ್ಲಿ ಈ f ಒಮ್ಮುಖ ವಾಗುತ್ತದೆ ಎಂದು ನಾವು ಪಡೆಯಬಹುದು ಸರಿ ಆದ್ದರಿಂದ ಇದು ನಾವು ಪಡೆದ differentiation ಫಲಿತಾಂಶವಾಗಿದೆ ಮತ್ತು ಇನ್ನೂ ಒಂದು ಅಂಶವನ್ನು ನಾನು ಇಲ್ಲಿ ಮಾಡಬಹುದು ನಾವು ಫೋರಿಯರ್ ಸರಣಿಯನ್ನು ಪ್ರತ್ಯೇಕಿಸಿದಾಗ ನಾವು ಏನನ್ನು ಪಡೆಯುತ್ತೇವೆ ಈ ಗುಣಾಕಾರದಲ್ಲಿ ನಾವು ಈ n ಅನ್ನು ಪಡೆಯುತ್ತೇವೆ ಮತ್ತು ಇದು ಹೊಸ ಸರಣಿಯನ್ನು ಯಾವ ಸರಣಿಯ ಅಡಿಯಲ್ಲಿ ಮೂಲ ಸರಣಿಯನ್ನು ಬರೆಯಲಾಗಿದೆ ಅದೇ ಪರಿಸ್ಥಿತಿಗಳಲ್ಲಿ ಒಮ್ಮುಖ ವಾಗುವಂತೆ ಮಾಡುತ್ತದೆ ಆದ್ದರಿಂದ ಇಲ್ಲಿ differentiation ದ ನಂತರದ ಸರಣಿಯು ಒಮ್ಮುಖ ದೃಷ್ಟಿಕೋನದಿಂದ ಹೆಚ್ಚು ಕಷ್ಟಕರವಾಗುತ್ತದೆ ಏಕೆಂದರೆ ಈ n ಗಳು numerator ನಲ್ಲಿ ಗೋಚರಿಸುತ್ತವೆ ಮತ್ತೊಂದೆಡೆ ಈಗ integration ದಲ್ಲಿ ನಾವು ಸರಣಿಯನ್ನು ಸಂಯೋಜಿಸಿದಾಗ ನಾವು ಗಮನಿಸುತ್ತೇವೆ ಈ n ಗಳು ಗುಣಾಕಾರದಲ್ಲಿ ಬರುವುದಿಲ್ಲ ಆದರೆ ಅವು denominator ದಲ್ಲಿ ಬರುತ್ತವೆ ನಂತರ ಅದು ಸರಣಿಯನ್ನು ಹೊಸ ಸರಣಿಯನ್ನು ಒಮ್ಮುಖ ದ ದೃಷ್ಟಿಕೋನದಿಂದ ಸುಲಭಗೊಳಿಸುತ್ತದೆ ಆದ್ದರಿಂದ ಈಗ integration ಭಾಗಕ್ಕೆ ಬರುತ್ತಿದೆ ಆದ್ದರಿಂದ ಮತ್ತೆ f ತುಣುಕಾಗಿ ನಿರಂತರವಾಗಿದ್ದರೆ ಮತ್ತು ಕೆಳಗಿನ ಸರಣಿಯನ್ನು ಹೊಂದಿದ್ದರೆ f ನ ಪ್ರಮಾಣಿತ ಫೋರಿಯರ್ ಸರಣಿ ಮತ್ತು ಈ ಸರಣಿಯು ಒಮ್ಮುಖ ವಾಗುತ್ತದೋ ಇಲ್ಲವೋ ಎಂಬುದು ಮುಖ್ಯವಲ್ಲ ಆದ್ದರಿಂದ ಈ ಸರಣಿಯ ಒಮ್ಮುಖ ದ ಬಗ್ಗೆ ನಾವು ಈಗ ಚಿಂತಿಸುವುದಿಲ್ಲ ನಾವು ಪ್ರತಿ x ಗೆ ಈ ಫಲಿತಾಂಶವನ್ನು ಹೊಂದಿದ್ದೇವೆ ಈ ಸರಣಿಯನ್ನು −π ನಿಂದ x ಗೆ ಸಂಯೋಜಿಸಿದರೆ ನಾವು ಇಲ್ಲಿ ಸಮಾನತೆಯನ್ನು ಪಡೆಯುತ್ತೇವೆ ಮತ್ತೊಮ್ಮೆ ಈ a02dx ನ ಅವಿಭಾಜ್ಯ π ರಿಂದ x ವರೆಗೆ ಆದ್ದರಿಂದ ಇದು a02 ಆಗಿರುತ್ತದೆ ಮತ್ತು ನಂತರ π ಆದ್ದರಿಂದ a02 ಮತ್ತು xπ ಇಲ್ಲಿ ನಿಖರವಾಗಿ ಪದವಾಗಿದೆ ಮತ್ತು ನಾವು cos nx ಅನ್ನು ಸಂಯೋಜಿಸಿದಾಗ ನಾವು ಅಲ್ಲಿ sin nx n ಅನ್ನು ಹೊಂದಿದ್ದೇವೆ ಮತ್ತು sin nx ಅನ್ನು nx n ಹೊಂದಲು ಸಂಯೋಜಿಸಲಾಗುತ್ತದೆ ಮತ್ತು ನಾವು cos nx ಗೆ π ನಿಂದ x ಗೆ ಮಿತಿಗಳನ್ನು ಹೊಂದಿದ್ದೇವೆ ಆದ್ದರಿಂದ cosnx ಅನ್ನು ಪಡೆಯುತ್ತದೆ ಮತ್ತು cosnπ ನ ಹೆಚ್ಚುವರಿ ಅಂಶ ಇರುತ್ತದೆ ಏಕೆಂದರೆ ಆ ಅಂಶ ವು ಇಲ್ಲಿ sineಗೆ ಕಾಣಿಸಲಿಲ್ಲ sinnπ0 ಆದರೆ ನಾವು ಎರಡನೇ ಅವಧಿಯಲ್ಲಿ ಈ cosnπ ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಇದನ್ನು −π ನಿಂದ x ಗೆ ಎರಡೂ ಬದಿಗಳಲ್ಲಿ ಸಂಯೋಜಿಸಿದಾಗ ನಿಖರವಾಗಿ ಇದು ಸರಣಿಯಾಗಿದೆ ಮತ್ತು ಫಲಿತಾಂಶವು ಈ ಸರಣಿಯು ಒಮ್ಮುಖವಾಗಲಿ ಅಥವಾ ಇಲ್ಲದಿರಲಿ ಎಂದು ಹೇಳುತ್ತದೆ ಏಕೆಂದರೆ ಇಲ್ಲಿ ಒಮ್ಮುಖವಾಗುವುದು ಖಾತರಿಯಿಲ್ಲ ನಾವು ಕೇವಲ ತುಣುಕಿನ ನಿರಂತರತೆಯನ್ನು ಮಾತ್ರ ತೆಗೆದುಕೊಂಡಿದ್ದೇವೆ ಆದರೆ ಈ ಹೊಸ ಫಲಿತಾಂಶವು integration ನ ನಂತರ ಇದು f ನ integral ಕ್ಕೆ ಸಮನಾಗಿರುತ್ತದೆ ಎಂದು ಹೇಳುತ್ತದೆ ಆದ್ದರಿಂದ ಇದು differentiation ದಲ್ಲಿ ನಿಖರವಾಗಿ ಬೇರೆ ರೀತಿಯಲ್ಲಿ ನಾವು ಹೊಂದಿರುವ ಇತರ ಮಾರ್ಗವಾಗಿದೆ ಅಲ್ಲಿ ಮೂಲ ಸರಣಿ ಕೂಡ ಒಮ್ಮುಖ ವಾಗುತ್ತದೆ ಆದರೆ ಹೊಸ ಸರಣಿಯು differentiation ನಂತರ ಒಮ್ಮುಖ ವಾಗುವುದಿಲ್ಲ ಆದರೆ integration ದಲ್ಲಿ ಅದು ಸಂಭವಿಸುತ್ತದೆ ಇಲ್ಲಿ ಸಹ ಸರಣಿಯು ಒಮ್ಮುಖ ವಾಗುವುದಿಲ್ಲ ಆದರೆ ನಾವು ಎರಡೂ ಬದಿಗಳಲ್ಲಿ integrate ಮಾಡಿದಾಗ ನಾವು ಸರಣಿಗೆ ಸಮಾನತೆಯ ಚಿಹ್ನೆಯನ್ನು ಪಡೆಯುತ್ತೇವೆ ಮತ್ತು ನಾನು ಇದನ್ನು ಮೊದಲೇ ಹೇಳಿದಂತೆ ಈ n denominator ನಲ್ಲಿ ಬರುತ್ತಿದೆ ಇದು ಪದಗಳನ್ನು ಚಿಕ್ಕದಾಗಿಸುತ್ತದೆ ಮತ್ತು ಚಿಕ್ಕದಾಗಿಸುತ್ತದೆ ಮತ್ತು ಆದ್ದರಿಂದ ಒಮ್ಮುಖವಾಗುವುದು ಸುಲಭವಾಗುತ್ತದೆ ಮತ್ತು ಬಲಭಾಗದಲ್ಲಿರುವ ಸರಣಿಯು ಏಕರೂಪವಾಗಿ ಒಮ್ಮುಖವಾಗುತ್ತದೆ ಎಂದು ನಾವು ಹೇಳಬಹುದು ಅದು ಬಿಂದುವಾಗಿ ಒಮ್ಮುಖವಾಗುವುದಿಲ್ಲ ಇದು ಎಡಭಾಗದಲ್ಲಿರುವ ಈ function ಗೆ ವಾಸ್ತವವಾಗಿ ಏಕರೂಪವಾಗಿ ಒಮ್ಮುಖವಾಗುತ್ತದೆ ಆದರೆ ಇಲ್ಲಿ ಆಸಕ್ತಿದಾಯಕ ಯಾವುದು ಈ integration ದ ನಂತರದ ಸರಣಿಯು ಫೋರಿಯರ್ ಸರಣಿಯಲ್ಲ ಎಂಬುದನ್ನು ನಾವು ಗಮನಿಸಬೇಕು ಆದ್ದರಿಂದ ಈ ಹೊಸ ಸರಣಿಯು ಫೋರಿಯರ್ ಸರಣಿಯಲ್ಲ ಆದ್ದರಿಂದ ಆದರೂ ಫಲಿತಾಂಶವು ಮಾನ್ಯವಾಗಿದೆ ನಾವು ಎರಡೂ ಬದಿಗಳನ್ನು integrate ಮಾಡಬಹುದು ಮತ್ತು ಹೊಸ ಸಂಬಂಧದಲ್ಲಿ ನಾವು ಸಮಾನತೆಯನ್ನು ಹೊಂದಿದ್ದೇವೆ ಆದರೆ ಇದು ಎಡಗೈಯಲ್ಲಿ ಕುಳಿತುಕೊಳ್ಳುವ function ನ ಫೋರಿಯರ್ ಸರಣಿಯಲ್ಲ ವಾಸ್ತವವಾಗಿ ಇದು ಫೋರಿಯರ್ ಸರಣಿಯಲ್ಲ ಏಕೆಂದರೆ ನಾವು ಸರಣಿಯಲ್ಲಿ ಕಾಣಿಸಿಕೊಳ್ಳುವ a0x2 ಅನ್ನು ನೋಡಿದರೆ ನೀವು ಫೋರಿಯರ್ ಸರಣಿಯಲ್ಲಿ ನೆನಪಿಸಿಕೊಂಡರೆ ನಾವು ಸ್ಥಿರವಾದ ಪದ ಅಥವಾ sine ಮತ್ತು cosine ಜೊತೆ ನಿಯಮಗಳನ್ನು ಹೊಂದಿದ್ದೇವೆ ಆದ್ದರಿಂದ ಇಲ್ಲಿ ನಾವು ಈ ಪದವನ್ನು ಹೊಂದಿದ್ದೇವೆ ಉದಾಹರಣೆಗೆ a0x2 ಇದು ಫೋರಿಯರ್ ಸರಣಿಯಲ್ಲಿ ಇರಬಾರದು ಆದ್ದರಿಂದ ಇಲ್ಲಿ ಈ ಹೊಸ ಸರಣಿ ಬಲಭಾಗದಲ್ಲಿ ಫೋರಿಯರ್ ಸರಣಿಯಲ್ಲ ಆದರೆ ಆದಾಗ್ಯೂ ನಾವು ಈ ಉತ್ತಮ ಫಲಿತಾಂಶವನ್ನು ಹೊಂದಿದ್ದೇವೆ ಇದು ಮೂಲ ಸರಣಿಯು ಒಮ್ಮುಖ ವಾಗುತ್ತದೋ ಇಲ್ಲವೋ ಎಂಬುದನ್ನು ಲೆಕ್ಕಿಸದೆ ಈ integration ದ ಸಮಾನತೆಯನ್ನು ಹೊಂದಿದೆ ಎಂದು ಹೇಳುತ್ತದೆ ಮತ್ತು ಮತ್ತೊಮ್ಮೆ ನಾವು ಫೋರಿಯರ್ ಸರಣಿಯ ನಿರ್ಮಾಣವನ್ನು ನೆನಪಿಸಿಕೊಳ್ಳಬಹುದು ಅದು integrals ನ ಸಮಗ್ರತೆಯನ್ನು ಆಧರಿಸಿದೆ ಮತ್ತು ಇದು ನಿಖರವಾಗಿ ಮತ್ತೆ ಇಲ್ಲಿ ಏನಾಗುತ್ತಿದೆ ನಾವು f ಅನ್ನು ಸಂಯೋಜಿಸುತ್ತಿದ್ದೇವೆ ಮತ್ತು ಈ ಬಲಭಾಗವನ್ನು ಸಂಯೋಜಿಸುತ್ತಿದ್ದೇವೆ ಮತ್ತು ಫೋರಿಯರ್ ಸರಣಿಯ ನಿರ್ಮಾಣದ ಕಾರಣ ನೈಸರ್ಗಿಕವಾಗಿ ಇವು ಸಮಾನವಾಗಿರಬೇಕು ಮತ್ತು ಔಪಚಾರಿಕವಾಗಿ ನಾವು ಈ ಫಲಿತಾಂಶವನ್ನು ಹೇಗೆ ಪಡೆಯುತ್ತೇವೆ ಎಂಬುದರ ಪುರಾವೆಯನ್ನು ಸಹ ನಾವು ಇಲ್ಲಿ ಗಮನಿಸಬಹುದು ಆದ್ದರಿಂದ ಪುರಾವೆಗಾಗಿ ನಾವು ಇಲ್ಲಿ gx xftdt a0x2 function ನ್ನು ವ್ಯಾಖ್ಯಾನಿಸುತ್ತೇವೆ ಆದ್ದರಿಂದ ಇದು ವಾಸ್ತವವಾಗಿ ಹಿಂದಿನ slide ನಿಂದಲೇ ಪ್ರೇರೇಪಿಸಲ್ಪಟ್ಟಿದೆ ಆದ್ದರಿಂದ ಇಲ್ಲಿ ಇದು xftdt ಮತ್ತು ನಾವು ಈ ಅಂಶವನ್ನು a0x2 ಅನ್ನು ಎಡಭಾಗಕ್ಕೆ ತೆಗೆದುಕೊಂಡಿದ್ದೇವೆ ಆದ್ದರಿಂದ ಇಲ್ಲಿ ನಾವು xftdt a0x2 ಅನ್ನು ಹೊಂದಿದ್ದೇವೆ ಏಕೆಂದರೆ ಬಲಭಾಗದಲ್ಲಿ ಇದು ಫೋರಿಯರ್ ಸರಣಿಯನ್ನು ಹೊಂದಿಲ್ಲದಿರುವ ಸಮಸ್ಯೆಯನ್ನು ಸೃಷ್ಟಿಸುತ್ತಿದೆ ಆದ್ದರಿಂದ ಈಗ ನಾವು ಇದನ್ನು ಇಲ್ಲಿ ಎಡಭಾಗಕ್ಕೆ ತೆಗೆದುಕೊಂಡಿದ್ದೇವೆ ಮತ್ತು ನಾವು ಈ g ಅನ್ನು ವ್ಯಾಖ್ಯಾನಿಸಿದ್ದೇವೆ ಮತ್ತು ಈಗ ನಾವು g ನ ಫೋರಿಯರ್ ಸರಣಿಯ ಬಗ್ಗೆ ಮಾತನಾಡುತ್ತೇವೆ ಆದ್ದರಿಂದ ಈ f piecewise ನಿರಂತರ function ಆಗಿದ್ದರೆ ಈ g ನಿರಂತರವಾಗಿದೆ ಎಂದು ಸಾಬೀತುಪಡಿಸುವುದು ತುಂಬಾ ಸುಲಭ ಏಕೆಂದರೆ ನಾವು function ವನ್ನು ಸಂಯೋಜಿಸಿದಾಗ ನಾವು ಹೆಚ್ಚು ಸುಗಮ function ನ್ನು ಪಡೆಯುತ್ತೇವೆ ಆದ್ದರಿಂದ ಇಲ್ಲಿ ಇದು ತುಣುಕಾಗಿ ನಿರಂತರವಾಗಿದ್ದರೆ integration ದ ನಂತರ ನಾವು ವಾಸ್ತವವಾಗಿ ನಿರಂತರ function ನ್ನು ಪಡೆಯುತ್ತೇವೆ ಅದು ಪ್ರಮಾಣಿತ ಫಲಿತಾಂಶವಾಗಿದೆ ಮತ್ತು ನಾವು ಈಗ ಹೆಚ್ಚಿನ ವಿವರಗಳಿಗೆ ಹೋಗುವುದಿಲ್ಲ ಆದರೆ ನಾವು ಗಮನಿಸಬಹುದು ಉದಾಹರಣೆಗೆ ಇಲ್ಲಿ ನಾವು g ನ derivative ನ್ನು ಪಡೆಯುತ್ತೇವೆ ಆದ್ದರಿಂದ ನಾವು ಕೇವಲ fx a02 ಅನ್ನು ಪಡೆಯುತ್ತಿದ್ದೇವೆ ಆದ್ದರಿಂದ ವಾಸ್ತವವಾಗಿ g ನ derivative ಕಾಣಿಸಿಕೊಳ್ಳುತ್ತದೆ ಅಥವಾ f ನ ನಿರಂತರತೆಯ ಪ್ರತಿ ಹಂತದಲ್ಲಿ ಈ fx a02 ನೊಂದಿಗೆ g ನ derivative ನ್ನು ಲೆಕ್ಕಹಾಕಬಹುದು ಆದ್ದರಿಂದ ಇದು g ತುಣುಕಾಗಿ ನಿರಂತರವಾಗಿರುತ್ತದೆ ಎಂದು ಸೂಚಿಸುತ್ತದೆ ಏಕೆಂದರೆ g g ನ ವ್ಯುತ್ಪನ್ನವು ಅಸ್ತಿತ್ವದಲ್ಲಿದೆ ಮತ್ತು g f ಗೆ ಸಮಾನವಾಗಿರುತ್ತದೆ ಮತ್ತು ಇದು ಸ್ಥಿರ ಪದವಾಗಿದೆ ಮತ್ತು f ತುಣುಕಿನ ನಿರಂತರವಾಗಿರುತ್ತದೆ ಆದ್ದರಿಂದ derivative g ಕೂಡ ತುಣುಕಿನ ನಿರಂತರವಾಗಿರುತ್ತದೆ ಏಕೆಂದರೆ ಬಲಭಾಗವು ತುಣುಕಿನ ನಿರಂತರವಾಗಿರುತ್ತದೆ ಮತ್ತು ನಾವು π ನಲ್ಲಿ g ಅನ್ನು ಲೆಕ್ಕಾಚಾರ ಮಾಡಿದರೆ ಇದು a02 ಎಂದು ಬರುತ್ತದೆ ಏಕೆಂದರೆ ನಾವು ಇಲ್ಲಿ π ಅನ್ನು ಬದಲಿಸಿದರೆ ಇದು 0 ಆಗುತ್ತಿದೆ ಮತ್ತು ಇಲ್ಲಿಂದ ಮತ್ತೆ ನಾವು π ಅನ್ನು ಹಾಕಿದರೆ ಇದು ಮತ್ತು ಆಗುತ್ತದೆ ಮತ್ತು ನಾವು a02 ಅನ್ನು ಹೊಂದಿದ್ದೇವೆ ಮತ್ತು π ನಲ್ಲಿ g ಅನ್ನು ಸಹ ನಾವು ಗಮನಿಸಬಹುದು ಅದು ಇಲ್ಲಿ ಈ ಫಲಿತಾಂಶದೊಂದಿಗೆ ಬರುತ್ತಿದೆ ftdt ಆದ್ದರಿಂದ ಇಲ್ಲಿ ಇದು πa0 ನಂತರ a02 ಮತ್ತು ಅದು ಕೇವಲ a02 ಆದ್ದರಿಂದ ಈ g function ದೊಂದಿಗೆ ನಾವು ಏನನ್ನು ಅರಿತುಕೊಳ್ಳುತ್ತೇವೆ ಇದು ನಿರಂತರವಾಗಿರುತ್ತದೆ ಅದರ derivative ವೂ ಸಹ ಭಾಗವಾಗಿ ನಿರಂತರವಾಗಿರುತ್ತದೆ ಮತ್ತು ನಂತರ π ನಲ್ಲಿ g ಮತ್ತು −π ನಲ್ಲಿ g ಸಹ ಸಮಾನವಾಗಿರುತ್ತದೆ ಆದ್ದರಿಂದ ಇದು ಏಕರೂಪದ ಒಮ್ಮುಖದ ಎಲ್ಲಾ ಷರತ್ತುಗಳನ್ನು ಪೂರೈಸುತ್ತದೆ ನಾವು ಮೊದಲೇ ಚರ್ಚಿಸಿದ್ದೇವೆ ಅಂದರೆ g ನ ಫೋರಿಯರ್ ಸರಣಿಯು −π ರಿಂದ π ವರೆಗಿನ ಮಧ್ಯಂತರದಲ್ಲಿ ಏಕರೂಪವಾಗಿ ಒಮ್ಮುಖವಾಗುತ್ತದೆ ಆದ್ದರಿಂದ ಹೇಗಾದರೂ ನಾವು ಈಗ g ಗಾಗಿ ಫೋರಿಯರ್ ಸರಣಿಯನ್ನು ಸರಿ ಮಾಡುತ್ತೇವೆ ನಾವು ಈ α0 αn ಮತ್ತು βn ಅನ್ನು ತೆಗೆದುಕೊಂಡಿದ್ದೇವೆ ಅವುಗಳ ಹೆಸರುಗಳೊಂದಿಗೆ ಹೊಸ ಗುಣಾಂಕಗಳು ಆದ್ದರಿಂದ ನಾವು ಈಗ ಈ ಫೋರಿಯರ್ ಗುಣಾಂಕಗಳನ್ನು ಹೊಂದಿದ್ದೇವೆ g ಮತ್ತು ಮೊದಲು ಚರ್ಚಿಸಿದಂತೆ g ನಿರಂತರವಾಗಿರುತ್ತದೆ ಮತ್ತು ಇದು ಅಂತಿಮ ಬಿಂದುಗಳಲ್ಲಿ ಸಮಾನ ಮೌಲ್ಯವನ್ನು ಹೊಂದಿದೆ ಆದ್ದರಿಂದ ನಾವು ಇದನ್ನು ಮೂಲಭೂತವಾಗಿ ಪ್ರತ್ಯೇಕಿಸಬಹುದು ಆದ್ದರಿಂದ ನಾವು ವಿಭಿನ್ನತೆಯ ಹಿಂದಿನ ಫಲಿತಾಂಶವನ್ನು ಬಳಸುತ್ತಿದ್ದೇವೆ ಆದ್ದರಿಂದ ಈ ಸರಣಿಯನ್ನು differentiation ಮೂಲಕ ನಾವು g ನ ಫೋರಿಯರ್ ಸರಣಿಯನ್ನು ಬರೆಯಬಹುದು ಆದ್ದರಿಂದ differentiation ಮೇಲೆ ನಾವು ಈ ಸರಣಿಯನ್ನು ಪಡೆಯುತ್ತೇವೆ ಅದು g ನ ಫೋರಿಯರ್ ಸರಣಿಯಾಗಿದೆ ಏಕೆಂದರೆ ಆ ಪ್ರಮೇಯದ ಎಲ್ಲಾ ಷರತ್ತುಗಳನ್ನು ಇಲ್ಲಿ ಪೂರೈಸಲಾಗಿದೆ ಮತ್ತು ನಮಗೆ ಈ ಸಂಬಂಧ ತಿಳಿದಿದೆ ಅದು gfx a02 ನಾವು ಇದನ್ನು ಇಲ್ಲಿ f ನ ಫೋರಿಯರ್ ಸರಣಿಯನ್ನು ಬಳಸಿದರೆ ನಾವು ಇದಕ್ಕೆ ಸಮಾನವಾದ g ಅನ್ನು ಹೊಂದಿದ್ದೇವೆ ಏಕೆಂದರೆ f ನ ಫೋರಿಯರ್ ಸರಣಿಯು a02 ಪದವನ್ನು ಹೊಂದಿರುತ್ತದೆ ಅದು ಅಲ್ಲಿ ರದ್ದುಗೊಳ್ಳುತ್ತದೆ ಮತ್ತು ನಂತರ ಉಳಿದವು ಸರಣಿಯ ಪ್ರಮಾಣಿತ ರೂಪವಾಗಿದೆ ನಾವು ಬಳಸಿದ್ದೇವೆ ಆದ್ದರಿಂದ ನಾವು ಇಲ್ಲಿ ಫೋರಿಯರ್ ಸರಣಿಯೊಂದಿಗೆ ಈ ಸಮಾನತೆಯನ್ನು ಹೊಂದಿದ್ದೇವೆ ಅದು g ಗೆ ಸಮಾನವಾಗಿರುತ್ತದೆ ಮತ್ತು ಕನಿಷ್ಠ ಇದು ನಿರಂತರತೆಯ ಹಂತದಲ್ಲಿ ಇರುತ್ತದೆ ಏಕೆಂದರೆ ನಾವು ನಿರಂತರತೆಯ ಹಂತದಲ್ಲಿ ಈ ಸಂಬಂಧವನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಇಲ್ಲಿ ಫೋರಿಯರ್ ಸರಣಿಯನ್ನು ಹೊಂದಿದ್ದೇವೆ ಇದಕ್ಕೆ ಸಮಾನವಾದ g ಮತ್ತು ಫೋರಿಯರ್ ಸರಣಿಯ g ಅನ್ನು ಸಹ ನೀಡಲಾಗಿದೆ ಎಡಭಾಗದಲ್ಲಿರುವ ಒಂದೇ ವ್ಯತ್ಯಾಸವೆಂದರೆ ನಾವು ಒಮ್ಮೆ ನೋಡಿದರೆ ಇದು ನಿರಂತರತೆಯ ಹಂತದಲ್ಲಿ g' ಗೆ ನಿಖರವಾಗಿ ಸಮನಾಗಿರುತ್ತದೆ ಇಲ್ಲವಾದರೆ ಇಲ್ಲಿ ನಾವು ಕೇವಲ ಫೋರಿಯರ್ ಸರಣಿಯ g ಅನ್ನು ಬರೆದಿದ್ದೇವೆ ಅದು ಸಾಮಾನ್ಯವಾಗಿ ಸೀಮಿತಗೊಳಿಸುವ ಮೌಲ್ಯಕ್ಕೆ ಒಮ್ಮುಖವಾಗುತ್ತದೆ ಮತ್ತು ನಂತರ ನಾವು ಅಲ್ಲಿ ಸಮಾನತೆಯನ್ನು ಹೊಂದಿದ್ದೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು g ಸಮಾನತೆಯನ್ನು ಈ ಸರಣಿಗೆ ಹೊಂದಿದ್ದೇವೆ ಆದ್ದರಿಂದ ನಿರಂತರತೆಯ ಹಂತದಲ್ಲಿ ಸ್ವಾಭಾವಿಕವಾಗಿ ಇದು g ಆದ್ದರಿಂದ ಎರಡೂ ಸಮಾನವಾಗಿರುತ್ತದೆ ಮತ್ತು ಎಡಭಾಗವು ಸ್ಥಗಿತದ ಹಂತದಲ್ಲಿ ಮಾತ್ರ ಭಿನ್ನವಾಗಿರುತ್ತದೆ ಆದ್ದರಿಂದ ಎರಡು function ಗಳು ಒಂದೇ ಫೋರಿಯರ್ ಸರಣಿಯನ್ನು ಹೊಂದಿರಬೇಕು ಏಕೆಂದರೆ ಅವುಗಳಲ್ಲಿ ಒಂದು ವಿಭಿನ್ನವಾಗಿರುವ ಸೀಮಿತವಾದ ಹಲವು ಹಂತಗಳಲ್ಲಿ ಮಾತ್ರ ಅವು ಭಿನ್ನವಾಗಿರುತ್ತವೆ ಆದ್ದರಿಂದ ಯಾವುದೇ ಸಂದರ್ಭದಲ್ಲಿ ನಾವು ಈಗ ಈ ಗುಣಾಂಕಗಳನ್ನು ಇಲ್ಲಿ ಹೋಲಿಸಬಹುದು ಏಕೆಂದರೆ ಈ ಸರಣಿಗಳು ಒಂದೇ ಸರಣಿಯಾಗಿರಬೇಕು ಇವೆರಡೂ g ನ ಫೋರಿಯರ್ ಸರಣಿಗಳಾಗಿವೆ ಆದ್ದರಿಂದ ನಾವು ಹೋಲಿಕೆ ಮಾಡಿದರೆ n βnan ಮತ್ತು ನಂತರ −nαnbn ನೇರ ಹೋಲಿಕೆ ನಮಗೆ ಇದನ್ನು ನೀಡುತ್ತದೆ ಮತ್ತು ಈಗ ನಾವು ಈ ಸಂಬಂಧಗಳನ್ನು g ನ ಫೋರಿಯರ್ ಸರಣಿಯಲ್ಲಿ ಬದಲಿಸಿದರೆ ನಾವು ಏನು ಪಡೆಯುತ್ತೇವೆ ಈ ಫಲಿತಾಂಶಗಳನ್ನು ಬದಲಿಸಿದ ನಂತರ ನಾವು ಇದನ್ನು g ನ ಹೊಸ ಸರಣಿಯಾಗಿ ಪಡೆಯುತ್ತಿದ್ದೇವೆ ಇದನ್ನು xftdt a0x2 ಎಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಇಲ್ಲಿ ಉಳಿದಿರುವುದು a0 ಮಾತ್ರ ಆದ್ದರಿಂದ ನಾವು ಈ ಸಂಬಂಧವನ್ನು x ಗೆ ತೆಗೆದುಕೊಂಡರೆ a0 ಅನ್ನು ಸಹ ಪಡೆಯಬಹುದು ನಾವು ಇದನ್ನು ಇಲ್ಲಿ ಬದಲಾಯಿಸಿದರೆ x ಆದ್ದರಿಂದ ಹೊಸ ಸರಣಿಯಲ್ಲಿ ಈಗ ನಾವು g ಸರಣಿಯನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಹಿಂದಿನ slide ನಲ್ಲಿ ನೋಡಿದ ಈ ಸಂಬಂಧವನ್ನು ಹೊಂದಿದ್ದೇವೆ ಆದ್ದರಿಂದ ಈ α0 ಅನ್ನು ಪಡೆಯಲು ನಾವು ಈ ಸಮೀಕರಣದಲ್ಲಿ ಈ x ಅನ್ನು π ಗೆ ಹೊಂದಿಸಬಹುದು ಮತ್ತು ನಂತರ ನಾವು ಈ ಸಂಬಂಧವನ್ನು a02a02 ಮತ್ತು ಈ ಸಂಕಲನವನ್ನು ಹೊಂದಿದ್ದೇವೆ ಎಂದು ನಾವು ಗಮನಿಸುತ್ತೇವೆ ಆದ್ದರಿಂದ ಈ a02 ಅನ್ನು ಹೊಂದಿರುವ ಮತ್ತು ನಾವು ಈ a02 ಅನ್ನು ಸರಣಿಯಲ್ಲಿ ಬದಲಾಯಿಸುತ್ತೇವೆ ನಾವು ಇದನ್ನು ನಿಖರವಾಗಿ ಪಡೆಯುತ್ತೇವೆ ಆದ್ದರಿಂದ ftdt a02 ಗಾಗಿ ನಾವು ಇಲ್ಲಿಂದ ಬದಲಾಯಿಸಬಹುದು ಆದ್ದರಿಂದ ನಾವು a0x2 ಅನ್ನು ಪಡೆಯುತ್ತೇವೆ ತದನಂತರ ನಾವು ಇಲ್ಲಿ ಉಳಿದಿರುವ ಪ್ರವಚನ ಮತ್ತು x ಈ ಕಾರಣದಿಂದಾಗಿ ಕಾಣಿಸಿಕೊಂಡಿದೆ ಆದ್ದರಿಂದ ಇದು integration ನ ನಂತರ ನಾವು ಪಡೆಯುವ ಫಲಿತಾಂಶವಾಗಿದೆ ಮತ್ತು ಈ ಸಮಾನತೆಯು ಅಲ್ಲಿಯೇ ಇರುತ್ತದೆ ಆದ್ದರಿಂದ ಈಗ ಮತ್ತೊಮ್ಮೆ ಇದನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ differentiation ಸಂದರ್ಭದಲ್ಲಿ ಒಮ್ಮುಖವಾಗಲು ಮತ್ತು ಸರಿಯಾದ function ಗೆ ಒಮ್ಮುಖವಾಗಲು ನಮಗೆ ತೊಂದರೆಗಳಿವೆ ಆದರೆ integration ದಲ್ಲಿ ನಾವು ಫೋರಿಯರ್ ಸರಣಿಯ ಎರಡೂ ಬದಿಗಳನ್ನು ಮತ್ತು function ನ್ನು ಸರಳವಾಗಿ ಸಂಯೋಜಿಸಬಹುದು ಮತ್ತು ನಂತರ ನಾವು ಸಮಾನತೆಯನ್ನು ಹೊಂದಿರುತ್ತೇವೆ ಆದ್ದರಿಂದ ಈ ಉಪನ್ಯಾಸವನ್ನು ತಯಾರಿಸಲು ನಾವು ಬಳಸಿರುವ ಉಲ್ಲೇಖಗಳು ಇವು ಮತ್ತು ಮತ್ತೊಮ್ಮೆ ತೀರ್ಮಾನಿಸಲು ಫೋರಿಯರ್ ಸರಣಿಯ ವಿಭಿನ್ನತೆ ಮತ್ತು ಏಕೀಕರಣವನ್ನು ಮಾಡಬಹುದು f ನಿರಂತರವಾಗಿದ್ದರೆ ಮತ್ತು f ತುಣುಕಾಗಿ ನಿರಂತರವಾಗಿದ್ದರೆ ನಾವು ಸರಣಿಯ ಪದವನ್ನು ಪದದಿಂದ ಪ್ರತ್ಯೇಕಿಸಬಹುದು ಮತ್ತು ಹೊಸ ಸರಣಿಯು f ನ ಫೋರಿಯರ್ ಸರಣಿಯಾಗಿರುತ್ತದೆ ಆದಾಗ್ಯೂ integration ನ ಭಾಗಕ್ಕೆ f ಕೇವಲ ತುಣುಕಾಗಿ ನಿರಂತರವಾಗಿದ್ದರೆ ಅಥವಾ ಅದು ಕೇವಲ ಇಂಟಿಗ್ರೇಬಲ್ ಆಗಿದ್ದರೆ ನಾವು ಈ ಫೋರಿಯರ್ ಸರಣಿಯನ್ನು ಹೊಂದಬಹುದು ನಾವು ಹೇಗಾದರೂ ಅದನ್ನು ಎರಡೂ ಬದಿಗಳಲ್ಲಿ ಸಂಯೋಜಿಸಬಹುದು ಮತ್ತು ನಮಗೆ ಅಲ್ಲಿ ಸಮಾನತೆ ಇರುತ್ತದೆ ಒಂದು ಅಂಶವೆಂದರೆ ಈ integration ದ ನಂತರ ಹೊಸ ಸರಣಿಯು ಫೋರಿಯರ್ ಸರಣಿಯಾಗಿಲ್ಲ ಆದರೆ ಫಲಿತಾಂಶವು ಮಾನ್ಯವಾಗಿದೆ ಈ ಮೂಲ ಸರಣಿಯು ಒಮ್ಮುಖವಾಗದಿದ್ದರೂ ಸಹ ಫೋರಿಯರ್ ಸರಣಿಯ ಎರಡೂ ಬದಿಗಳನ್ನು ನಾವು ಸಂಯೋಜಿಸಬಹುದು ಆದರೆ integration ದ ನಂತರ ನಾವು −π ನಿಂದ x ವರೆಗೆ ಎರಡೂ ಬದಿಗಳನ್ನು ಸಂಯೋಜಿಸಿದರೆ ನಾವು ಅಲ್ಲಿ ಸಮಾನತೆಯನ್ನು ಪಡೆಯುತ್ತೇವೆ ಆದ್ದರಿಂದ ಈ ಉಪನ್ಯಾಸಕ್ಕಾಗಿ ಅಷ್ಟೆ ಮತ್ತು ನಿಮ್ಮ ಗಮನಕ್ಕೆ ನಾನು ಧನ್ಯವಾದಗಳು